ಕ್ಷೇತ್ರದ ಕರ್ಲ್ I ಹಿಂದಿನ ಉಪನ್ಯಾಸದಲ್ಲಿ ನಾವು ವಿದ್ಯುತ್ ಕ್ಷೇತ್ರದ ಡೈವರ್ಜೆನ್ಸ್ ಅನ್ನು ರೋ r ಭಾಗಿಸು ϵ0 ಆಗಿ ಪಡೆದುಕೊಂಡಿದ್ದೇವೆ ಎಂಬುದನ್ನು ನೆನಪಿಸಿಕೊಳ್ಳಿ Erρ0 ಈ ಗಣಿತ ಪರಿಭಾಷೆಯನ್ನು ಪ್ರಾರಂಭಿಸುವ ಮೊದಲು ನಾನು ಹೆಲ್ಮ್ಹೋಲ್ಟ್ಜ್ Helmholtz's ಪ್ರಮೇಯದ ಬಗ್ಗೆ ಪುರಾವೆಗಳಿಲ್ಲದೆ ಮಾತನಾಡಿದ್ದೆ ನಾನು ಗಡಿಯಲ್ಲಿ ವೆಕ್ಟರ್ ಕ್ಷೇತ್ರವನ್ನು ತಿಳಿದಿದ್ದರೆ ಅಥವಾ ಅದು ಗಡಿಯಲ್ಲಿ ಲಂಬವಾಗಿರುವ ಅಂಶವಾಗಿದೆ ಎಂದು ಪ್ರಮೇಯ ಹೇಳುತ್ತದೆ ಮತ್ತು ಈ ಕ್ಷೇತ್ರದ ಡೈವರ್ಜೆನ್ಸ್ ಮತ್ತು ಕರ್ಲ್ ನನಗೆ ತಿಳಿದಿದ್ದರೆ ಹೊರಗಿರುವ ಸಂಪೂರ್ಣ ಪರಿಮಾಣದ ಮೇಲೆ ನಾನು ಕ್ಷೇತ್ರವನ್ನು ಲೆಕ್ಕ ಹಾಕಬಹುದು ಆದ್ದರಿಂದ ನಾವು ಇದನ್ನು ವ್ಯಾಖ್ಯಾನಿಸಿದ್ದೇವೆ ಈಗ ನಾವು ಸುರುಳಿ ಅಥವಾ ಕರ್ಲ್ ನ ಅರ್ಥವನ್ನು ತಿಳಿದುಕೊಳ್ಳಲು ಬಯಸುತ್ತೇವೆ ನಾನು ಈ ಕರ್ಲ್ ಅನ್ನು ಪರಿಚಯಿಸಿದಾಗ ಇದನ್ನು ಬರೆದಿದ್ದೇನೆ ಇದು ಮತ್ತೆ E ಗೆ ವಿಶೇಷವಾಗಿದೆ Ex ಘಟಕ ಪಾರ್ಷಿಯಲ್ Ez ಓವರ್ ಪಾರ್ಷಿಯಲ್ y ಮೈನಸ್ ಪಾರ್ಷಿಯಲ್ Ey ಓವರ್ ಪಾರ್ಷಿಯಲ್ z ಜೊತೆಗೆ y ಘಟಕವು ಪಾರ್ಷಿಯಲ್ Ex ಓವರ್ ಪಾರ್ಷಿಯಲ್ z ಮೈನಸ್ ಪಾರ್ಷಿಯಲ್ Ez ಓವರ್ ಪಾರ್ಷಿಯಲ್ x ಜೊತೆಗೆ z ಘಟಕವು ಪಾರ್ಷಿಯಲ್ Ey ಓವರ್ ಪಾರ್ಷಿಯಲ್ x ಮೈನಸ್ ಪಾರ್ಷಿಯಲ್ Ex ಓವರ್ ಪಾರ್ಷಿಯಲ್ y ಆಗಿರುತ್ತದೆ ಈ ಪ್ರಮಾಣವು ಹೇಗೆ ದೊರೆಯುತ್ತದೆ ಮತ್ತು ಇದರ ಅರ್ಥವೇನು ಈ ಉಪನ್ಯಾಸದಲ್ಲಿ ನಾವು ಅರ್ಥಮಾಡಿಕೊಳ್ಳಲು ಪ್ರಯತ್ನಿಸುತ್ತೇವೆ ಇದರಿಂದಾಗಿ ನಿಮಗೆ ಕರ್ಲ್ ಆಕಾರದ ಭಾವನೆ ಇರುತ್ತದೆ ಆಶಾದಾಯಕವಾಗಿ ನೀವು ಡೈವರ್ಜೆನ್ಸ್ ನ ಭಾವನೆಯನ್ನು ಹೊಂದಿದ್ದೀರಿ ಅದು ಒಳಬರುವ ಮತ್ತು ಹೊರಹೋಗುವ ಹರಿವು ನಾವು ಅದನ್ನು ಚರ್ಚಿಸಿದ್ದೇವೆ ಈ ಸುರುಳಿಯ ಅರ್ಥವನ್ನು ನಾವು ತಿಳಿದುಕೊಳ್ಳೋಣ Curl ExEz∂y Ey∂zyEx∂z Ez∂xzEy∂x Ex∂y ದೈನಂದಿನ ಭಾಷೆಯಲ್ಲಿ ಸುರುಳಿಯಾಕಾರ ಎಂದರೆ ನೀವು ಏನನ್ನಾದರೂ ಸುತ್ತುತ್ತಿದ್ದೀರಿ ಜನರು ಸುರುಳಿಯಾಕಾರದ ಕೂದಲನ್ನು ಹೊಂದಿದ್ದಾರೆ ಅಥವಾ ಸಿಂಕ್ ಇದ್ದರೆ ಮತ್ತು ಅದರಲ್ಲಿ ನೀರು ಹೋದರೆ ಅದು ಸುರುಳಿಯಂತೆ ಹೋಗುತ್ತದೆ ಆದ್ದರಿಂದ ವೇಗ ಕ್ಷೇತ್ರವು ಸುರುಳಿಯಾಗುತ್ತದೆ ಮತ್ತು ನಾವು ನಿಖರವಾದ ಗಣಿತದ ವ್ಯಾಖ್ಯಾನವನ್ನು ನೀಡಲು ಬಯಸುತ್ತೇವೆ ವೆಕ್ಟರ್ ಕ್ಷೇತ್ರವು ಸುತ್ತುತ್ತದೆ ಎಂದು ಭಾವಿಸೋಣ ಈ ವೆಕ್ಟರ್ ಕ್ಷೇತ್ರದ ಒಂದು ನಿರ್ದಿಷ್ಟ ರೇಖೆಯನ್ನು ತೆಗೆದುಕೊಂಡು ಈ ಕೆಳಗಿನ ಇಂಟೆಗ್ರಲ್ ಅನ್ನು ಲೆಕ್ಕಾಚಾರ ಮಾಡೋಣ ನಾನು ರೇಖೆಯ ಉದ್ದಕ್ಕೂ ಚಲಿಸುತ್ತೇನೆ ಸಣ್ಣ ಭಾಗಗಳನ್ನು ಡೆಲ್ಟಾ ಎಲ್ ತೆಗೆದುಕೊಂಡು i ನೇ ವಿಭಾಗದಲ್ಲಿ E ಅನ್ನು ಲೆಕ್ಕ ಹಾಕುತ್ತೇನೆ ರೇಖೆಗಳ ಉದ್ದಕ್ಕೂ ಡೆಲ್ಟಾ l ನಿಂದ ಗುಣಿಸಿ ಅದನ್ನು ಸೇರಿಸಿ ಮತ್ತು ಈ ಹಾದಿಯನ್ನು ಮುಚ್ಚುವಂತೆ ಮಾಡುತ್ತೇನೆ ಆದ್ದರಿಂದ ಇಲ್ಲಿ ಯಾವುದೇ ಕ್ಷೇತ್ರವಿಲ್ಲದಿದ್ದರೂ ಆದರೆ ನಾನು ಈ ಮಾರ್ಗವನ್ನು ಮುಚ್ಚುತ್ತೇನೆ ಮತ್ತು ನೋಡೋಣ ಅದು ಏನಾಗುತ್ತದೆ ಸರಳತೆಗಾಗಿ ಮತ್ತೆ ನಾನು ಆಯತಾಕಾರದ ಹಾದಿಯನ್ನು ಹಿಡಿಯಲಿದ್ದೇನೆ x y ಸಮತಲದಲ್ಲಿ ಹೇಳೋಣ ನಾನು ಏನು ಮಾಡುತ್ತಿದ್ದೇನೆ ಎಂಬುದನ್ನು ದಯವಿಟ್ಟು ಅರ್ಥಮಾಡಿಕೊಳ್ಳಿ ನಾನು ಪ್ರತಿ ಪಾಯಿಂಟ್ ನಲ್ಲೂ E ತೆಗೆದುಕೊಳ್ಳುತ್ತಿದ್ದೇನೆ ಈ ಘಟಕವನ್ನು ಹಾದಿಯಲ್ಲಿ ತೆಗೆದುಕೊಂಡು ಸಣ್ಣ ಡೆಲ್ಟಾ l ನಿಂದ ಗುಣಿಸಿ ಅದನ್ನು ಸುತ್ತಲೂ ಒಟ್ಟುಗೂಡಿಸುತ್ತೇನೆ ಮುಚ್ಚಿದ ಹಾದಿಯಲ್ಲಿ E ಡಾಟ್ dl ಮೇಲೆ ರೇಖೆಯ ಇಂಟೆಗ್ರಲ್ ಎಂದು ನಾನು ಇದನ್ನು ಬರೆಯಬಹುದು ಮತ್ತು ನಾನು ತೆಗೆದುಕೊಳ್ಳುತ್ತಿರುವ dl ಉದ್ದಕ್ಕೂ ಇದು E ಘಟಕವನ್ನು ಸ್ವಯಂಚಾಲಿತವಾಗಿ ನೀಡುತ್ತದೆ ಆದ್ದರಿಂದ x y ಸಮತಲದಲ್ಲಿನ ಈ ಸಣ್ಣ ಮಾರ್ಗಕ್ಕಾಗಿ ಇದನ್ನು ಮಾಡೋಣ ಇದರ ಕೆಳಭಾಗದ ಮೂಲೆಯನ್ನು x y ಎಂದು ತೆಗೆದುಕೊಳ್ಳೋಣ ಇದು x ಪ್ಲಸ್ ಡೆಲ್ಟಾ x y x ಪ್ಲಸ್ ಡೆಲ್ಟಾ x y ಪ್ಲಸ್ ಡೆಲ್ಟಾ y ಮತ್ತು x y ಪ್ಲಸ್ ಡೆಲ್ಟಾ y ಆಗಿರಲಿ ಮತ್ತು ಸಾಮಾನ್ಯವಾಗಿ ನಾವು ಇದನ್ನು ಮಾಡುವಾಗ ಒಂದು ಮಾರ್ಗದ ಸುತ್ತಲೂ ಹೋಗುವಾಗ ನೀವು ಅಪ್ರದಕ್ಷಿಣಾಕಾರವಾಗಿ ಹೋಗುತ್ತಿದ್ದರೆ ನಾವು ಸ೦ಚಾರದ ದಿಕ್ಕನ್ನು ಸಕಾರಾತ್ಮಕವಾಗಿ ತೆಗೆದುಕೊಳ್ಳುತ್ತೇವೆ ನೀವು ಪ್ರದಕ್ಷಿಣಾಕಾರವಾಗಿ ಹೋಗುತ್ತಿದ್ದರೆ ನಾವು ನಿರ್ದೇಶನವನ್ನು ನಕಾರಾತ್ಮಕವಾಗಿ ತೆಗೆದುಕೊಳ್ಳುತ್ತೇವೆ ಇದು x y x ∆x y x ∆x y ∆y x y ∆y ಮತ್ತು ಈ ಸಂಪೂರ್ಣ ಹಾದಿಯಲ್ಲಿ ಇಂಟೆಗ್ರಲ್ ಅನ್ನು ಲೆಕ್ಕಾಚಾರ ಮಾಡೋಣ ಆದ್ದರಿಂದ ಇಲ್ಲಿ ನನ್ನ ಹಾದಿಯನ್ನು ದೊಡ್ಡ ರೀತಿಯಲ್ಲಿ ಮಾಡಲಾಗಿದೆ ಮತ್ತು ಪಾಯಿಂಟ್ ಗಳನ್ನು ಮತ್ತೆ ಬರೆಯಲು ಅವಕಾಶ ಮಾಡಿಕೊಡಿ x y x ∆x y x ∆x y ∆y x y ∆y ಮತ್ತು ಅಪ್ರದಕ್ಷಿಣಾಕಾರವಾಗಿ ಸಂಚರಿಸುವುದನ್ನು ಲೆಕ್ಕಾಚಾರ ಮಾಡೋಣ ಮೊತ್ತ Ei∆L ಇದು ನನ್ನ ಮಾರ್ಗ 1 2 3 ಮತ್ತು 4 ಹಾದಿ 1 ರಲ್ಲಿ Ei∆L ನ ಮೌಲ್ಯವು Ex ಆಗಿರುತ್ತದೆ ಮತ್ತು ಈ ಹಿಂದಿನ ಬಿಂದುವನ್ನು ಇಲ್ಲಿ Ex xy ∆x ತೆಗೆದುಕೊಳ್ಳೋಣ ಹಾದಿ 2 ರಲ್ಲಿ ಅದು Ex x∆x y∆y ಆಗಿರುತ್ತದೆ ಅದು Ex ಅಲ್ಲ ಏಕೆಂದರೆ ಈಗ ನಾನು y ದಿಕ್ಕಿನಲ್ಲಿ ಹೋಗುತ್ತಿದ್ದೇನೆ ಆದ್ದರಿಂದ ಅದು Ey ಆಗಿರಬೇಕು ಅದನ್ನು Ey ನಲ್ಲಿ xy∆y ಜೊತೆಗೆ ನಾನು ∆x∆y ತಲುಪುವಷ್ಟರಲ್ಲಿ x ಗೆ ಸಂಬಂಧಿಸಿದಂತೆ y ನಲ್ಲಿ ಬದಲಾವಣೆ ಎಂದು ಬರೆಯಬಹುದು ಆದ್ದರಿಂದ ನಾನು ಈ ಎರಡು ಹಾದಿಗಳ ಮೇಲೆ ಲೆಕ್ಕ ಹಾಕಿದ್ದೇನೆ Eili Over 1 ExXYX Over 2 EYXX YYEYXYyEY∂XXY ಈಗ ನಾವು ಮಾರ್ಗ ಸಂಖ್ಯೆ 3 ಕ್ಕೆ ಹೋಗೋಣ ನಾನು ಅದನ್ನು ಮತ್ತೆ x y x ∆x y x ∆x y ∆y x y∆y ಮಾಡುತ್ತೇನೆ ಈಗ ನಾನು ಈ ಮಾರ್ಗ ಸಂಖ್ಯೆ 3 ರ ಮೇಲೆ ಲೆಕ್ಕ ಹಾಕಲಿದ್ದೇನೆ ಗಮನಿಸಿ ಮಾರ್ಗ ಸಂಖ್ಯೆ 1 ಕ್ಕೆ ನಾವು x y ∆x ನಲ್ಲಿ Ex ಹೊಂದಿದ್ದೇವೆ ನಾನು ಅದನ್ನು ಮಾರ್ಗ 3 ರ ಮೇಲೆ ಲೆಕ್ಕ ಹಾಕಿದಾಗ x ನ ಪ್ರತಿ ಮೌಲ್ಯಕ್ಕೆ 3 ನೇ ಮಾರ್ಗದಲ್ಲಿನ ಅನುಗುಣವಾದ ಮೌಲ್ಯ x ಮೌಲ್ಯವು ಒಂದೇ ಆಗಿರುತ್ತದೆ y ಮೌಲ್ಯವು ಡೆಲ್ಟಾ y ನಿಂದ ಬದಲಾಗಿದೆ ಆದ್ದರಿಂದ ನಾನು ಮಾರ್ಗ 3 ಕ್ಕೆ ಲೆಕ್ಕ ಹಾಕಲಿದ್ದೇನೆ ಇಲ್ಲಿ Ex ಮೌಲ್ಯ Ex ಜೊತೆಗೆ ಪಾರ್ಷಿಯಲ್ Ex ಓವರ್ ಪಾರ್ಷಿಯಲ್ y ಡೆಲ್ಟಾ y ಆಗಿರುತ್ತದೆ ಪ್ರತಿ x ಗೆ y ಖಂಡಿತವಾಗಿಯೂ ಪ್ರತಿ ಹಂತದಲ್ಲಿ ಬದಲಾಗಿದೆ ಮತ್ತು ನಾವು x ಮೌಲ್ಯವನ್ನು ಇಲ್ಲಿಗೆ ತೆಗೆದುಕೊಳ್ಳುತ್ತಿದ್ದೇವೆ ಇಲ್ಲಿಯೂ ಅದೇ ತರಹ ಆದ್ದರಿಂದ ಮಾರ್ಗ 3 ರಲ್ಲಿ E ಡಾಟ್ dl ಆಗಲಿದೆ ಈಗ dl ಋಣಾತ್ಮಕ x ದಿಕ್ಕಿನಲ್ಲಿದೆ ಎಂಬುದನ್ನು ಗಮನಿಸಿ ಆದ್ದರಿಂದ ಇದು ಮೈನಸ್ ExX ಆಗಿರುತ್ತದೆ ಇದು ಮೈನಸ್ Exxy ΔX ಮೈನಸ್ ಪಾರ್ಷಿಯಲ್ Ex ಓವರ್ ಪಾರ್ಷಿಯಲ್ y YX ಎಂದು ದೊರೆಯುತ್ತದೆ dl|3 ExX ExxyX Ex∂yYX ಅಂತೆಯೇ ಈ ಮಾರ್ಗವಾದ 4 ನೇ ಹಾದಿಯಲ್ಲಿ ಇದು x y y x y ಎಲ್ಲವೂ x ಬಿಂದುವಿನಲ್ಲಿದೆ ಆದ್ದರಿಂದ ನಾನು Eyxy Δy ಅನ್ನು ಋಣಾತ್ಮಕ ದಿಕ್ಕಿನಲ್ಲಿದೆ ಹೊಂದಲಿದ್ದೇನೆ ಆದ್ದರಿಂದ ಮೈನಸ್ ಏಕೆಂದರೆ ಈಗ ಸ್ಥಳಾಂತರವು ಋಣಾತ್ಮಕ y ದಿಕ್ಕಾಗಿದೆ ಆದ್ದರಿಂದ ಇಲ್ಲಿರುವ ಪ್ರತಿಯೊಂದು ಬಿಂದುವಿಗೂ ಒಂದೇ ವ್ಯತ್ಯಾಸವೆಂದರೆ x Δx ನಿಂದ ಕಡಿಮೆಯಾಗುತ್ತದೆ ಆದ್ದರಿಂದ ಅದು x ಮತ್ತು y ಮಾರ್ಗ 4 ರಲ್ಲಿದೆ ನಾನು ಈ ಎಲ್ಲ 1 2 3 4 ಮಾರ್ಗಗಳನ್ನು ಒಟ್ಟಿಗೆ ಸೇರಿಸಿದರೆ ಅದು ಮಾರ್ಗ 1 ರಲ್ಲಿ ಹೇಗೆ ಕಾಣುತ್ತದೆ ಎಂದು ನಿಮಗೆ ಒಂದು ಕ್ಷಣ ನಾನು ತೋರಿಸುತ್ತೇನೆ ಇದು ಮಾರ್ಗ 3 ಆಗಿತ್ತು ಈಗ ಇದು ಆಯಿತು ಮಾರ್ಗ 2 ಮತ್ತು ಮಾರ್ಗ 4 ಅನ್ನು ನಾನು ಮಾಡಿದ್ದೇನೆ ಆದ್ದರಿಂದ 1 2 3 4 ನಾವು ಮಾರ್ಗ ಸಂಖ್ಯೆ 2 ರ ಮೇಲೆ ಲೆಕ್ಕ ಹಾಕೋಣ ನಾನು ಮಾರ್ಗ 2 ರ ಮೇಲೆ ಲೆಕ್ಕ ಹಾಕಿದ್ದೇನೆ ಆದ್ದರಿಂದ ಮಾರ್ಗ 2 ಮತ್ತು ಮಾರ್ಗ 1 ಮತ್ತು ಮಾರ್ಗ 3 ಮತ್ತು1 ಮಾರ್ಗ 4 ಇವುಗಳನ್ನು ಸೇರಿಸಿದಾಗ ಒಟ್ಟಿಗೆ ಮಾರ್ಗ 2 ಇಲ್ಲಿ Ey x y Δy ಜೊತೆಗೆ EY∂X ΔxΔy ಆಗಿತ್ತು ನಾನು ಈ ಎಲ್ಲವನ್ನು ಒಟ್ಟಿಗೆ ಸೇರಿಸಿದರೆ ನೀವು ಪಡೆಯಲಿರುವುದು ಈ ಸಂಪೂರ್ಣ ಹಾದಿಯಲ್ಲಿನ ಇಂಟೆಗ್ರಲ್ E dl ಅದು EY∂X XY ಮೈನಸ್ EX∂yXY ಆಗಿರುತ್ತದೆ

dlEY∂XXY EX∂yXY ನೀವು ಹಿಂದಿನ ಸ್ಲೈಡ್ ಗಳಿಗೆ ಹಿಂತಿರುಗಿ ಮತ್ತು ಎಲ್ಲ ಪದಗಳನ್ನು ರದ್ದುಗೊಳಿಸಿದ್ದನ್ನು ನೋಡಬಹುದು ಅದನ್ನು ನಾನು EY∂X EX∂y XY ಎಂದು ಬರೆಯಲಿದ್ದೇನೆ XY ಎಂದರೇನು ಇದು ಈ ಸಣ್ಣ ಆಯತದ ಪ್ರದೇಶವನ್ನು ಹೊರತುಪಡಿಸಿ ಬೇರೇನೂ ಅಲ್ಲ ಆದ್ದರಿಂದ ಈ ಆಯತದ ಮೇಲೆ E ಡಾಟ್ dl ಸಂಕಲನವು EY∂X EX∂y ಪಟ್ಟು ಈ ಸಣ್ಣ ಪ್ರದೇಶ A ಗೆ ಸಮಾನವಾಗಿರುತ್ತದೆ ನಾನು ಸ್ಪಷ್ಟವಾಗಿ ಬರೆಯುತ್ತೇನೆ ಬಲಗೈ ನಿಯಮವನ್ನು ತೆಗೆದುಕೊಳ್ಳುವುದು ಅಂದರೆ ನಾನು ನನ್ನ ಬೆರಳುಗಳನ್ನು ಹಾದಿಯ ಸುತ್ತಲೂ ಸುರುಳಿಯಾಗಿಟ್ಟರೆ ಹೆಬ್ಬೆರಳು ನನಗೆ ಪ್ರದೇಶದ ದಿಕ್ಕನ್ನು ನೀಡುತ್ತದೆ ಆದ್ದರಿಂದ ನಾನು ಈ ರೀತಿ ಸುತ್ತು ಹಾಕಿದರೆ ಇದು x y ಸಮತಲವು x ಮತ್ತು y ಅನ್ನು ನೆನಪಿಡಿ ಹೆಬ್ಬೆರಳು ಪ್ರದೇಶದ ದಿಕ್ಕನ್ನು ನೀಡುತ್ತದೆ ನಾನು ಆ ನಿಯಮವನ್ನು ತೆಗೆದುಕೊಳ್ಳುತ್ತೇನೆ ಆದ್ದರಿಂದ ಅದು z ನಿರ್ದೇಶನವಾಗಿದೆ ಆದ್ದರಿಂದ ನಾನು ವೆಕ್ಟರ್ ಅನ್ನು ಡೆಲ್ಟಾ Az ವೆಕ್ಟರ್ ಎಂದು ಬರೆದರೆ ಈ ಪ್ರದೇಶವನ್ನು ಬರೆಯಬಹುದು E dlEY∂XXY EX∂yXYEY∂X EX∂yA ವೆಕ್ಟರ್ ಸಂಕೇತ ನಿಮಗೆ ಹೊಸದೇನು ಅಲ್ಲ ಮುಂಚೆಯೇ ನಾವು ಡೈವರ್ಜೆನ್ಸ್ ಅನ್ನು ಲೆಕ್ಕಾಚಾರ ಮಾಡುವಾಗ ನಾವು ಪ್ರದೇಶದ ದಿಕ್ಕನ್ನು ಪರಿಮಾಣದಿಂದ ಹೊರಬರುವಂತೆ ತೆಗೆದುಕೊಳ್ಳುತ್ತಿದ್ದೇವೆ ಆದ್ದರಿಂದ ಈಗ ನಾನು ಈ ನಿಯಮವನ್ನು ಬಳಸಲಿದ್ದೇನೆ ನಾನು ಒಂದು ಹಾದಿಯಲ್ಲಿದ್ದರೆ ನಾನು ಮುಚ್ಚಿದ ಹಾದಿಯಲ್ಲಿ ಸುರುಳಿಯಾಗಿ ಚಲಿಸಿದರೆ ನಾನು ನನ್ನ ಬೆರಳುಗಳನ್ನು ಹಾದಿಯ ಸುತ್ತಲೂ ಸುರುಳಿಯಾಗಿಟ್ಟರೆ ಹೆಬ್ಬೆರಳು ನನಗೆ ಪ್ರದೇಶದ ದಿಕ್ಕನ್ನು ನೀಡುತ್ತದೆ ಆದ್ದರಿಂದ ನಾನು ಇದನ್ನು ಡೆಲ್ಟಾ Az ಎಂದು ಬರೆಯಬಹುದು ಮತ್ತು ಇದನ್ನು ನಾನು E ನ ಕರ್ಲ್ z ಘಟಕ z ಡಾಟ್ Az ಎಂದು ವ್ಯಾಖ್ಯಾನಿಸಲಿದ್ದೇನೆ ಆದ್ದರಿಂದ E z ಘಟಕದ ಕರ್ಲ್ ಪ್ರಮಾಣವು ಪಾರ್ಷಿಯಲ್ Ey ಓವರ್ ಪಾರ್ಷಿಯಲ್ x ಮೈನಸ್ ಪಾರ್ಷಿಯಲ್ Ex ಓವರ್ ಪಾರ್ಷಿಯಲ್ y ಆಗಿ ಹೊರಹೊಮ್ಮುತ್ತದೆ E Az ನೀವು ಇದೇ ರೀತಿ ಇತರ ಘಟಕಗಳನ್ನು ಲೆಕ್ಕ ಹಾಕಬಹುದು ಮತ್ತು ನಾನು ಇದನ್ನು ನಿಮಗೆ ಅಭ್ಯಾಸ ಮಾಡಲು ಸೂಚಿಸುತ್ತೇನೆ ತದನಂತರ ಸುರುಳಿಯನ್ನು E ನ ಕರ್ಲ್ ಎಂದು ವ್ಯಾಖ್ಯಾನಿಸಲಾಗಿದೆ ಇದು ಸಾಂಕೇತಿಕವಾಗಿ x ಪಾರ್ಷಿಯಲ್ x ಪ್ಲಸ್ y ಪಾರ್ಷಿಯಲ್ y ಪ್ಲಸ್ z ಪಾರ್ಷಿಯಲ್ z ಆಗಿದೆ ಇದು ನಾವು ಮೊದಲು ಪರಿಚಯಿಸಿದ ವಿಷಯ ExxEyyEzz ನೊಂದಿಗೆ ಕ್ರಾಸ್ ಪ್ರಾಡಕ್ಟ್ ಲೆಕ್ಕ ಹಾಕಿ ನಾನು ಮೊದಲು ಯುನಿಟ್ ವೆಕ್ಟರ್ ಗಳ ಕ್ರಾಸ್ ಪ್ರಾಡಕ್ಟ್ ಅನ್ನು ತೆಗೆದುಕೊಳ್ಳುತ್ತೇನೆ ತದನಂತರ ಡಿಫರೆನ್ಷಿಯಲ್ ಆಪರೇಷನ್ ಮಾಡುತ್ತೇನೆ ಮತ್ತು ಅದು ನಿಮಗೆ ಕರ್ಲ್ ಅನ್ನು ನೀಡುತ್ತದೆ